ವಿದ್ಯಾರ್ಥಿ 1 ಹುಡುಗರಿಗೆ ಹಾಯ್ ಮತ್ತೆ ಸ್ವಾಗತ ಆದ್ದರಿಂದ ವ್ಯಕ್ತಿತ್ವವನ್ನು ಹೇಗೆ ಅಭಿವೃದ್ಧಿಪಡಿಸುವುದು ಎಂದು ನಾವು ನಮ್ಮ ಹಿಂದಿನ ವೀಡಿಯೊದಲ್ಲಿ ಕಲಿತೆವು ಮತ್ತು ಆ ವ್ಯಕ್ತಿತ್ವಕ್ಕಾಗಿ ಒಂದು ಚಟುವಟಿಕೆಯನ್ನು ಗುರುತಿಸಿ ಆ ಚಟುವಟಿಕೆಯ ಮೊದಲು ಚಟುವಟಿಕೆಯ ಸಮಯದಲ್ಲಿ ಮತ್ತು ಚಟುವಟಿಕೆಯ ನಂತರವೂ ಒಂದು ಟೈಮ್ಲೈನ್ ರಚಿಸಿ ಈ ಚಟುವಟಿಕೆಗಳಲ್ಲಿ ನಾವು ಏನು ಮಾಡಿದ್ದೇವೆಂದರೆ ಗ್ರಾಹಕನು ತನ್ನ ದಿನನಿತ್ಯದ ಕಾರ್ಯಗಳಲ್ಲಿ ಯಾವ ಚಟುವಟಿಕೆಗಳ ಮೂಲಕ ಸಾಗುವನು ಎಂದು ತಿಳಿದೆವು ಆದ್ದರಿಂದ ಈ ಸನ್ನಿವೇಶದಲ್ಲಿ ನಾವು ನಿಮಗೆ 14 ವರ್ಷದ ಸ್ಯಾಮ್ ಭಾರತದ ಪುಣೆಯ ಅಂತರರಾಷ್ಟ್ರೀಯ ಶಾಲೆಯಲ್ಲಿ ಅಧ್ಯಯನ ಮಾಡುತ್ತೀರುವ ವಿದ್ಯಾರ್ಥಿಯಾಗಿದ್ದಾನೆ ಮತ್ತು ತರಗತಿಯಲ್ಲಿ ಏನಾಗುತ್ತದೆ ಎಂದು ನೋಟವಾಗಿ ತೋರಿಸಲಿದ್ದೇವೆ ಎಲ್ಲಾ ವಿದ್ಯಾರ್ಥಿಗಳು ಶುಭೋದಯ ಸರ್ ಪ್ರೊಫೆಸರ್ ಶುಭೋದಯ ಶುಭೋದಯ ಶುಭೋದಯ ಸ್ಯಾಮ್ ಸರಿ ಮಕ್ಕಳೇ ಆದ್ದರಿಂದ ಯಾರಿಗಾದರೂ ನಾವು ಕಳೆದ ವರ್ಗ ದಲ್ಲಿ ಕಲಿಸಿದ್ದು ತಿಳಿದಿದೆಯೇ ನೀವು ಬಸ್ ಟಿಕೆಟ್ನಲ್ಲಿ ನಿಮ್ಮ ಟಿಪ್ಪಣಿಗಳನ್ನು ಬರೆದಿದ್ದೀರಾ ಸ್ಯಾಮ್ ನಾವು ಏನು ಕಲಿತಿದ್ದೇವೆ ವಿದ್ಯಾರ್ಥಿ ಸ್ಯಾಮ್ ಉತ್ತರಿಸುತ್ತಿದ್ದಾನೆ ಸರ್ ನಾವು ರೇಖೀಯ ಸಮೀಕರಣವನ್ನು ಎರಡು ಅಸ್ಥಿರಗಳಲ್ಲಿ ಕಲಿತೆವು ಪ್ರೊಫೆಸರ್ರೇಖೀಯ ಸಮೀಕರಣವು ಎರಡು ಅಸ್ಥಿರಗಳಲ್ಲಿ ಸರಿ ಅದು ಸರಿಯಾಗಿದೆ ಇಂದು ನಾವು ರೇಖೀಯ ಸಮೀಕರಣವನ್ನು ಮೂರು ಅಸ್ಥಿರಗಳಲ್ಲಿ ಕಲಿಯಲಿದ್ದೇವೆ ಸರಿ ಅದು ರೇಖೀಯ ಸಮೀಕರಣ ಮೂರು ಅಸ್ಥಿರಗಳಲ್ಲಿ ಆಗಿತ್ತು ಎರಡು ರೇಖೀಯ ಸಮೀಕರಣ ಎರಡು ಅಸ್ಥಿರಗಳನ್ನು ಒಂದು ಸಮೀಕರಣದಲ್ಲಿ ಒಂದು ಅಸ್ಥಿರವನ್ನು ನೀವು ಹೊಂದಿರುತ್ತೀರಿ ಈಗ ನಾವು ಇಲ್ಲಿ ಮೂರು ಅಸ್ಥಿರಗಳನ್ನು ಹೊಂದಿದ್ದೇವೆ ಇಲ್ಲಿ ಮತ್ತು ಇನ್ನೊಂದನ್ನು ಇಲ್ಲಿ ನೀವು ಅರ್ಥಮಾಡಿಕೊಂಡಿದ್ದೀರಿ ಮುಂದಿನ ಬಾರಿ ಉತ್ತಮವಾಗಿ ತಯಾರಿಸಿ ಮುಂದಿನ ಬಾರಿ ಕಾಗದದ ತುಂಡುಗಳಲ್ಲಿ ಟಿಪ್ಪಣಿ ಮಾಡದಿರಿ ಹ್ಮ್ ಹ್ಮ್ ಒಳ್ಳೆಯದು ಸರಿ ಆದ್ದರಿಂದ ಮುಂದಿನ ತರಗತಿಯಲ್ಲಿ ನೋಡೋಣ ಬೈ ಎಲ್ಲಾ ವಿದ್ಯಾರ್ಥಿಗಳು ಧನ್ಯವಾದಗಳು ಸರ್ ವಿದ್ಯಾರ್ಥಿ 1 ಸ್ಯಾಮ್ ನಾನು ಬಾಲಾ ಸರ್ ಅವರ ಇಂದಿನ ತರಗತಿಯನ್ನು ಕೇಳಲಿಲ್ಲ ದಯವಿಟ್ಟು ನಿಮ್ಮ ಟಿಪ್ಪಣಿಗಳನ್ನು ನೀವು ಹಂಚಿಕೊಳ್ಳಬಹುದೇ ವಿದ್ಯಾರ್ಥಿ 1 ಧನ್ಯವಾದಗಳು ಸ್ಯಾಮ್